ನಾವು ಅಸೈನ್ಮೆಂಟ್ ಸಂಖ್ಯೆ 3 ಅನ್ನು ಪರಿಹರಿಸುತ್ತಿದ್ದೇವೆ ಮತ್ತು ನಾವು 5 ನೇ ಸಂಖ್ಯೆಯವರೆಗಿನ ಸಮಸ್ಯೆಗಳನ್ನು ಪರಿಹರಿಸಿದ್ದೇವೆ ಆದ್ದರಿಂದ ಇಲ್ಲಿ ನಾವು 6 ರಿಂದ 10 ರವರೆಗಿನ ಸಮಸ್ಯೆಗಳನ್ನು ಪರಿಹರಿಸುತ್ತೇವೆ 6 ಸಮಸ್ಯೆ ಹೇಳುತ್ತದೆ ಎರಡು ಆಯಾಮದ ಜಗತ್ತು ಇದೆ ಎಂದು ಭಾವಿಸೋಣ ಅಲ್ಲಿ ಎಲ್ಲಾ ವಾಹಕದ ಮೇಲೆ ಹಾಕಲಾದ ಚಾರ್ಜ್ ಮೇಲ್ಮೈಗೆ ಬರುತ್ತದೆ ಆದ್ದರಿಂದ ಎರಡು ಆಯಾಮದ ಪ್ರಪಂಚಗಳಲ್ಲಿ ಇದು ಡಿಸ್ಕ್ ನಂತೆಯೇ ಇರುತ್ತದೆ ಮತ್ತು ನೀವು ಇಲ್ಲಿ ಚಾರ್ಜ್ ನೀಡಿದರೆ ಅದು ಮೇಲ್ಮೈಗೆ ಬರುತ್ತಿದೆ ಅದು ಮೇಲ್ಮೈಯಲ್ಲಿ ವಿತರಿಸಲ್ಪಡುತ್ತದೆ ನಾನು ಕೆಂಪು ಬಣ್ಣದಿಂದ ತೋರಿಸುತ್ತೇನೆ ಇದು ಪಾಸಿಟಿವ್ ಚಾರ್ಜ್ ಎಂದು ಹೇಳೋಣ ಎಲ್ಲವೂ ಮೇಲ್ಮೈಯಲ್ಲಿ ಬರುತ್ತದೆ ಮತ್ತು ಸಮ್ಮಿತಿ ವೃತ್ತಾಕಾರದ ಸಮ್ಮಿತಿ ಅಥವಾ ಸಿಲಿಂಡರಾಕಾರದ ಸಮ್ಮಿತಿ ಇರುವುದರಿಂದ ಎಲ್ಲಾ ಚಾರ್ಜ್ ಏಕರೂಪವಾಗಿ ವಿತರಿಸಲ್ಪಡುತ್ತದೆ ಉಪನ್ಯಾಸ 26 ರಲ್ಲಿ 511 ನಿಮಿಷಗಳಲ್ಲಿ ನೀಡಲಾದ ವಾದವನ್ನು ಅನುಸರಿಸಿ ಆ ಜಗತ್ತಿನಲ್ಲಿ ಪಾಯಿಂಟ್ ಚಾರ್ಜ್ನಿಂದ ಉತ್ಪತ್ತಿಯಾಗುವ ವಿದ್ಯುತ್ ಕ್ಷೇತ್ರದ r ಅವಲಂಬನೆಯನ್ನು ಕಂಡುಹಿಡಿಯಿರಿ ಈಗ ನೀವು ನೋಡಿ ಇದು ಕಂಡಕ್ಟರ್ ಆಗಿದ್ದರೆ ಒಳಗಿನ ಕ್ಷೇತ್ರವು 0 ಆಗಿರಬೇಕು ಆದ್ದರಿಂದ ನಾವು ಉಪಯೋಗಗಳನ್ನು ಹೇಳಲು ಹೊರಟಿರುವ ವಾದವು ನಾನು ಈ ಚುಕ್ಕೆ ತೋರಿಸಿರುವ ಬಿಂದುವಿನಲ್ಲಿ ಕ್ಷೇತ್ರವನ್ನು ನೋಡುತ್ತೇನೆ ಮತ್ತು ಇಲ್ಲಿ ಎರಡು ಬದಿಗಳಲ್ಲಿ ಗುಲಾಬಿ ಬಣ್ಣದಿಂದ ತೋರಿಸಿರುವ ಅಡ್ಡ ವಿಭಾಗವನ್ನು ಮಾಡುತ್ತೇನೆ ಎಂದು ಭಾವಿಸೋಣ ಈಗ ಕ್ಷೇತ್ರವು 0 ಆಗಿದ್ದರೆ ಮತ್ತು ಚಾರ್ಜ್ ಅನ್ನು ಏಕರೂಪವಾಗಿ ವಿತರಿಸಿದರೆ ವಿದ್ಯುತ್ ಕ್ಷೇತ್ರದ ಅವಲಂಬನೆಯು ಹೇಗಿರಬೇಕು ಎಂದರೆ ಒಳಗಡೆ ಇರುವ ಕ್ಷೇತ್ರಗಳು 0 ಆಗಿರಬೇಕು ನಾವು ಈ ಬಿಂದುವನ್ನು ಹೇಳೋಣ ಇದು ದೂರದಲ್ಲಿರುವ r 2 ದೊಡ್ಡ ವಿಭಾಗವನ್ನು ರೂಪಿಸುತ್ತದೆ ಮತ್ತು ಕೆಳಗಿನ ವಿಭಾಗದಿಂದ r 1 ಕ್ಷೇತ್ರವು 0 ಆಗಿದೆ ಕ್ಷೇತ್ರವು 0 ಆಗಿರುತ್ತದೆ ಈಗ ಎಲ್ಲಾ ದೂರಗಳು ಒಂದೇ ಆಗಿವೆ ಆದ್ದರಿಂದ ಕ್ಷೇತ್ರವು 0 ಆಗಿರುತ್ತದೆ ಅವರು ಪರಸ್ಪರರ ಕಡೆಯಿಂದ ರದ್ದುಗೊಳಿಸಿದರೆ r2θλr2n r1θλr1n 0If n1 ⟹ E∝1r ಈ ಕೋನವು ಥೀಟಾ ಆಗಿದ್ದರೆ ಚಿಕ್ಕ ಭಾಗದಲ್ಲಿ ಚಾರ್ಜ್ r 1 ಥೀಟಾ ಬಾರಿ ಏನೇ ಇರಲಿ ಅದನ್ನು ಲ್ಯಾಂಬ್ಡಾ ಎಂದು ಕರೆಯೋಣ ಚಾರ್ಜ್ ಸಾಂದ್ರತೆಯ ಚಾರ್ಜ್ ಇನ್ನೊಂದು ಬದಿಯಲ್ಲಿ ಚಾರ್ಜ್ ಆರ್ 2 ಥೀಟಾ ಟೈಮ್ಸ್ ಲ್ಯಾಂಬ್ಡಾ ಆಗಿರುತ್ತದೆ ಈಗ ವಿದ್ಯುತ್ ಕ್ಷೇತ್ರದ r ಅವಲಂಬನೆಯು ನಾವು 1 ಮೇಲೆ n ಗೆ r ಏರಿಕೆಯನ್ನು ಹೇಳೋಣ ನಂತರ ಮಧ್ಯದಲ್ಲಿರುವ ಕ್ಷೇತ್ರವು r 2 ಥೀಟಾ ಬಾರಿ ಲ್ಯಾಂಬ್ಡಾ ಆಗಿರುತ್ತದೆ r 2 ಮೇಲೆ n ಮೈನಸ್ r 1 ಥೀಟಾ ಲ್ಯಾಂಬ್ಡಾ r ಮೇಲೆ n ಗೆ ಹೆಚ್ಚಿಸಿ ಇದು 0 ಆಗಬಹುದಾದ ಏಕೈಕ ಮಾರ್ಗವೆಂದರೆ n ಈಗ 1 ಕ್ಕೆ ಸಮನಾಗಿದ್ದರೆ ಮತ್ತು E ಈಗ 1 ಓವರ್ r ಆಗಿ ಹೋಗಬೇಕೆಂದು ಸೂಚಿಸುತ್ತದೆ ಮೂರು ಆಯಾಮದ ಜಗತ್ತಿನಲ್ಲಿ E ಈಗ 1 ಓವರ್ r ಸ್ಕ್ವೇರ್ಗೆ ಹೋಗುತ್ತದೆ ಎಂಬುದನ್ನು ನೆನಪಿನಲ್ಲಿಡಿ ಈಗ ಈ ಎರಡು ಆಯಾಮದ ಜಗತ್ತನ್ನು ನಾನು ಹೇಗೆ ಅರಿತುಕೊಳ್ಳಬಹುದು ಇದು ತುಂಬಾ ಸರಳವಾಗಿದೆ ನಾನು ಉದ್ದವಾದ ಸಿಲಿಂಡರ್ ಇನ್ಫಿನಿಟಿ ಉದ್ದದ ಸಿಲಿಂಡರ್ ಅನ್ನು ತೆಗೆದುಕೊಳ್ಳುತ್ತೇನೆ ಅದರಲ್ಲಿ ಮೂರನೇ ಆಯಾಮವು ಯಾವುದೇ ರೀತಿಯಲ್ಲಿ ಸಂಯೋಜಿಸಲ್ಪಡುತ್ತದೆ ಮೂಲಭೂತವಾಗಿ ವಿದ್ಯುತ್ ಕ್ಷೇತ್ರವು ಎರಡು ಆಯಾಮದ ಪ್ರಪಂಚವಾಗುತ್ತದೆ ಮತ್ತು ಕ್ಷೇತ್ರವು 1 ಓವರ್ r ಆಗಿ ಹೋಗುತ್ತದೆ ಎಂದು ನನಗೆ ತಿಳಿದಿದೆ ಮುಂದೆ ನಾನು ಸಮಸ್ಯೆ ಸಂಖ್ಯೆ 7 ಅನ್ನು ಪರಿಹರಿಸಲು ಹೋಗುತ್ತೇನೆ ಇದು ಪಾಯಿಂಟ್ ದ್ವಿಧ್ರುವಿ ಇದೆ ಎಂದು ಹೇಳುತ್ತದೆ ಅದನ್ನು ಕಂಡಕ್ಟರ್ನಲ್ಲಿ ಕುಹರದೊಳಗೆ ಹಾಕಲಾಗುತ್ತದೆ ಆದ್ದರಿಂದ ನಾನು ಅನಿಯಂತ್ರಿತ ಆಕಾರದ ಕಂಡಕ್ಟರ್ ಅನ್ನು ಹೊಂದಿದ್ದೇನೆ ಮತ್ತು ಒಳಗೆ ಒಂದು ಕುಳಿಯನ್ನು ಮಾಡಿ ಮತ್ತು ಇಲ್ಲಿ ದ್ವಿಧ್ರುವಿಯನ್ನು ಹಾಕುತ್ತೇನೆ ಪಾಯಿಂಟ್ ದ್ವಿಧ್ರುವಿ ಕುಹರದ ಮೇಲ್ಮೈಯಲ್ಲಿ ಮೇಲ್ಮೈ ಚಾರ್ಜ್ ಸಾಂದ್ರತೆ ನಾನು ಸಿಗ್ಮಾ 1 ಮತ್ತು ಹೊರಗೆ ಸಿಗ್ಮಾ 2 ಮತ್ತು ಒಳಗೆ ನಿವ್ವಳ ಚಾರ್ಜ್ Q 1 ಹೊರಗಿನ ನಿವ್ವಳ ಚಾರ್ಜ್ Q 2 ಸಿಗ್ಮಾ 1 ಸಿಗ್ಮಾ 2 Q 1 ಮತ್ತು Q 2 ಬಗ್ಗೆ ನಿಜವೇನು ಆದ್ದರಿಂದ ಈ ಬಿಂದು ದ್ವಿಧ್ರುವಿಯಿಂದ ಉತ್ಪತ್ತಿಯಾಗುವ ಕ್ಷೇತ್ರವನ್ನು ನಾವು ಬಿಂದುವನ್ನು ನೋಡೋಣ ಮತ್ತು ನಾನು ಈ ದ್ವಿಧ್ರುವಿಯನ್ನು ತೆಗೆದುಹಾಕಲು ಹೋಗುತ್ತಿದ್ದೇನೆ ಇಲ್ಲಿ ಒಂದು ಬಿಂದುವನ್ನು ಇರಿಸಿ ಅದು ಎಲ್ಲಿದೆ ಮತ್ತು ಕ್ಷೇತ್ರ ರೇಖೆಗಳು ಈ ರೀತಿ ಇರುತ್ತವೆ ಇಲ್ಲಿ ಅವರು ತಮ್ಮನ್ನು ತಾವು ಮುಚ್ಚಿಕೊಳ್ಳುತ್ತಾರೆ ಇಲ್ಲಿ ಅವರು ಒಳಗೆ ಬರುತ್ತಾರೆ ಮತ್ತು ಇಲ್ಲಿ ಅವರು ತಮ್ಮನ್ನು ತಾವು ಮುಚ್ಚಿಕೊಳ್ಳಲು ಬಯಸುತ್ತಾರೆ ಹಾಗಾಗಿ ನಾನು ಇಲ್ಲಿರುವ ಮೇಲ್ಮೈಯನ್ನು ನೋಡಿದರೆ ಮತ್ತು ಒಂದು ಚಿಕ್ಕ ಪೆಟ್ಟಿಗೆಯನ್ನು ಮಾಡಿದರೆ ಲೋಹದ ಒಳಗಿನ ಕ್ಷೇತ್ರವು 0 ಎಂದು ನೆನಪಿನಲ್ಲಿಡಿ ಈ ಸಣ್ಣ ಪೆಟ್ಟಿಗೆಯ ಮೂಲಕ ನಿವ್ವಳ ಹರಿವು ಶೂನ್ಯವಲ್ಲ ಮತ್ತು ಆದ್ದರಿಂದ ಸಿಗ್ಮಾ 1 ಶೂನ್ಯವಲ್ಲ ನಿಸ್ಸಂಶಯವಾಗಿ ಸಿಗ್ಮಾ 1 ಈ ಭಾಗದಲ್ಲಿ ಇರಲಿದೆ ನೆಗೆಟಿವ್ವಾಗಿರುತ್ತದೆ ಮತ್ತು ಈ ಭಾಗದಲ್ಲಿ ಕೆಳಭಾಗದಲ್ಲಿ ಪಾಸಿಟಿವ್ವಾಗಿರುತ್ತದೆ ಆದರೆ ಅದು ಶೂನ್ಯವಲ್ಲ ಆದಾಗ್ಯೂ ನಾನು ಈ ಗಾಸಿಯನ್ ಮೇಲ್ಮೈಯ ಲೋಹೀಯ ಫ್ಲಕ್ಸ್ನ ಒಳಗಿನ ಗಾಸಿಯನ್ ಮೇಲ್ಮೈಯನ್ನು ನೋಡಿದರೆ 0 ಆಗಿದೆ ಏಕೆಂದರೆ ಕ್ಷೇತ್ರ ಸಂಖ್ಯೆ 1 ಇಲ್ಲ ಸಂಖ್ಯೆ 2 ದ್ವಿಧ್ರುವಿಯ ಮೇಲಿನ ನಿವ್ವಳ ಚಾರ್ಜ್ ಕೂಡ 0 ಆಗಿದೆ ಏಕೆಂದರೆ ಈ ಗಾಸಿಯನ್ ಮೇಲ್ಮೈಯಿಂದ ಸುತ್ತುವರಿದ ಚಾರ್ಜ್ 0 ಆಗಿರುವುದರಿಂದ ದ್ವಿಧ್ರುವಿ ಈಗಾಗಲೇ ನಿವ್ವಳ ಚಾರ್ಜ್ 0 ಅನ್ನು ಹೊಂದಿದೆ ಆದ್ದರಿಂದ Q 1 ಸಹ 0 ಆಗಿದ್ದರೆ ಮಾತ್ರ ಅದು ಸಂಭವಿಸುತ್ತದೆ ಹಾಗಾದರೆ ಏನು ಈ ಕುಹರದ ಹಸಿರು ಮೇಲ್ಮೈ ಒಳಗೆ ಒಳಗಿನ ಕುಹರದ ಮೇಲ್ಮೈ ಚಾರ್ಜ್ ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜ್ಗಳ ವಿತರಣೆಯನ್ನು ಹೊಂದಿದೆ ಅಂದರೆ ಸಿಗ್ಮಾ 1 ಶೂನ್ಯವಲ್ಲ ಆದಾಗ್ಯೂ ಸಿಗ್ಮಾ 1 ನಿವ್ವಳ ಚಾರ್ಜ್ 0 ಗೆ ಸಂಯೋಜನೆಗೊಳ್ಳುತ್ತದೆ ಹೊರಗಿನ ಬಗ್ಗೆ ಏನು ಈಗ ನಾನು ಅದನ್ನು ನೋಡಿದರೆ ನೀವು ನೋಡುತ್ತೀರಿ ಆದ್ದರಿಂದ ಇಲ್ಲಿ ಒಳಗಿನ ಕುಹರವಿದೆ ಇಲ್ಲಿ ಒಂದು ಬಿಂದು ದ್ವಿಧ್ರುವಿ ಇದೆ ಇಲ್ಲಿ ಕ್ಷೇತ್ರವು 0 ಆಗಿದೆ ಇಲ್ಲಿ ಸುತ್ತುವರಿದ ನಿವ್ವಳ ಚಾರ್ಜ್ 0 ಆಗಿದೆ ಆದ್ದರಿಂದ ಆ ಹೊರಭಾಗದ ಒಟ್ಟು ಚಾರ್ಜ್ Q 2 ಸಹ 0 ಆಗಿರುತ್ತದೆ ಏಕೆಂದರೆ ಕುಹರವು ತಟಸ್ಥವಾಗಿದೆ ಆದ್ದರಿಂದ ಒಳಗಿನ ಮೇಲ್ಮೈಯಲ್ಲಿ ಯಾವುದೇ ಚಾರ್ಜ್ ತೆಗೆದುಕೊಳ್ಳಲಾಗುವುದಿಲ್ಲ ಹೊರ ಮೇಲ್ಮೈಯಲ್ಲಿ 0 ಚಾರ್ಜ್ ಇರುತ್ತದೆ ಅವರು ಲೋಹದ ಒಳಗೆ ಯಾವುದೇ ಚಾರ್ಜ್ ವಿತರಣೆ ಸಾಧ್ಯವಿಲ್ಲ ಆದ್ದರಿಂದ ಬೃಹತ್ ಲೋಹದಲ್ಲಿ ಹೇಗಾದರೂ ಯಾವುದೇ ಚಾರ್ಜ್ ಇಲ್ಲ ಚಾರ್ಜ್ ಮೇಲ್ಮೈಯಲ್ಲಿ ಮಾತ್ರ ಬರುತ್ತದೆ ಆದ್ದರಿಂದ ಹೊರಗಿನ ಚಾರ್ಜ್ 0 ಈ 0 ಚಾರ್ಜ್ ಅನ್ನು ವಿತರಿಸಬಹುದೇ ಅಂದರೆ ನಾನು ಸಿಗ್ಮಾ 2 ಅನ್ನು 0 ಕ್ಕೆ ಸಮನಾಗಿರಬಹುದೇ ನಾನು ಮಾಡಿದ್ದೇನೆ ಎಂದು ಭಾವಿಸೋಣ ಆದ್ದರಿಂದ ಎಲ್ಲೋ ಕೆಲವು ಪಾಸಿಟಿವ್ ಚಾರ್ಜ್ ಇತ್ತು ಮತ್ತು ಪರಿಣಾಮವಾಗಿ ಇದು ನಿವ್ವಳ ಚಾರ್ಜ್ 0 ಆಗಿದೆ ಬೇರೆಲ್ಲಾದರೂ ಕೆಲವು ನೆಗೆಟಿವ್ ಚಾರ್ಜ್ ಇರಬೇಕು ಮತ್ತು ಆದ್ದರಿಂದ ಈ ಸಂದರ್ಭದಲ್ಲಿ ಏನಾಗುತ್ತದೆ ಎಂದರೆ ಪಾಸಿಟಿವ್ ನೆಗೆಟಿವ್ ಚಾರ್ಜ್ದಿಂದ ಕ್ಷೇತ್ರ ರೇಖೆಯು ಹೋಗುತ್ತದೆ ಮತ್ತು ಇದರರ್ಥ ಪಾಸಿಟಿವ್ ನೆಗೆಟಿವ್ ಚಾರ್ಜ್ದಿಂದ ಚಾರ್ಜ್ ಅನ್ನು ತೆಗೆದುಕೊಳ್ಳುವಲ್ಲಿ ಮಾಡಿದ ಕೆಲಸವು ಶೂನ್ಯವಲ್ಲ ಆದಾಗ್ಯೂ ಲೋಹದ ಮೇಲ್ಮೈ ಯಾವಾಗಲೂ ಕಾನ್ಸ್ಟಂಟ್ ಪೊಟೆಂಶಿಯಲ್ ಮೇಲ್ಮೈಯಾಗಿದೆ ಆದ್ದರಿಂದ ನಾವು ಲೋಹದ ಒಳಗಿನಿಂದ ಹೋದರೆ ಅಥವಾ ಕಂಡಕ್ಟರ್ ಕೆಲಸವು 0 ಆಗಿರುತ್ತದೆ ಆದ್ದರಿಂದ ನಾನು ಹೊರಭಾಗದಿಂದ ಬಂದರೆ ಕೆಲವು ಕೆಲಸಗಳು ಆಗುತ್ತವೆ ಮತ್ತು ಒಳಭಾಗದಿಂದ ಮಾಡಿದ ಕೆಲಸವು 0 ಆಗಿರುತ್ತದೆ ಏಕೆಂದರೆ ಅದು ಸಂಪ್ರದಾಯವಾದಿ ಕ್ಷೇತ್ರ ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜ್ಗಳ ಯಾವುದೇ ಪ್ರತ್ಯೇಕತೆ ಇಲ್ಲದಿದ್ದರೆ ಅದು ಸಂಭವಿಸದ ಏಕೈಕ ಮಾರ್ಗವಾಗಿದೆ ಮತ್ತು ಆದ್ದರಿಂದ ಸಿಗ್ಮಾ 2 ಹೊರಗೆ ಸಹ 0 ಆಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ಉತ್ತರವು ಸಿಗ್ಮಾ 1 ಶೂನ್ಯವಲ್ಲ ಆದಾಗ್ಯೂ Q 1 ಈಗ 0 ಸಿಗ್ಮಾ 2 ಈಗ 0 ಮತ್ತು Q 2 ಸಹ 0 ಆಗಿದೆ ds01 ≠0 Q1020 Q20 ಮುಂದಿನ ಸಮಸ್ಯೆ ಸಂಖ್ಯೆ 8 ಒಳ ತ್ರಿಜ್ಯ R 1 ಮತ್ತು ಹೊರಗಿನ ತ್ರಿಜ್ಯ R 2 ನ ನಿರೋಧಕ ಗೋಳಾಕಾರದ ಶೆಲ್ ಏಕರೂಪದ ಧ್ರುವೀಕರಣವನ್ನು ಹೊಂದಿರುತ್ತದೆ ಆದ್ದರಿಂದ ನಾವು ಆಂತರಿಕ ತ್ರಿಜ್ಯ R 1 ಮತ್ತು ಹೊರಗಿನ ತ್ರಿಜ್ಯ R 2 ನ ಶೆಲ್ ಅನ್ನು ಹೊಂದಿದ್ದೇವೆ ಮತ್ತು ಇದು ಧ್ರುವೀಕರಣ P ಒಳಗಿನ ಮೇಲ್ಮೈಯಲ್ಲಿ ಬೌಂಡ್ ಮೇಲ್ಮೈ ಚಾರ್ಜ್ ಸಿಗ್ಮಾ 1 ಥೀಟಾ ಮತ್ತು ಹೊರಗಿನ ಮೇಲ್ಮೈಯಲ್ಲಿ ಸಿಗ್ಮಾ 2 ಥೀಟಾವನ್ನು ನಾನು ಕಂಡುಹಿಡಿಯಬೇಕು ಬೌಂಡ್ ಮೇಲ್ಮೈ ಚಾರ್ಜ್ಗಳು ಬೇರೇನೂ ಅಲ್ಲ ಎಂದು ನಮಗೆ ತಿಳಿದಿದೆ P ಡಾಟ್ ನಾರ್ಮಲ್ P ಡಾಟ್ ನಾರ್ಮಲ್ ಮೇಲ್ಮೈಯಲ್ಲಿರುವ ನಾರ್ಮಲ್ ಒಳಗೆ ಸೂಚಿಸುತ್ತದೆ ಏಕೆಂದರೆ ನಾರ್ಮಲ್ ಪರಿಮಾಣದಿಂದ ದೂರವಿರುತ್ತದೆ ಮತ್ತು ಹೊರಗಿನ ಮೇಲ್ಮೈಯಲ್ಲಿ ನಾರ್ಮಲ್ ಸೂಚಿಸುತ್ತದೆ ಆದ್ದರಿಂದ ಸಿಗ್ಮಾ 1 ಥೀಟಾವು P ಆಗಿರುತ್ತದೆ ಇದು P z ಟೈಮ್ಸ್ ನಾರ್ಮಲ್ವಾಗಿದೆ ಇದು ಮೈನಸ್ r ದಿಕ್ಕಿನಲ್ಲಿ ತೋರಿಸುತ್ತದೆ ಆದ್ದರಿಂದ ಇದು ಥೀಟಾದ ಮೈನಸ್ P cosine ಆಗಿರುತ್ತದೆ ಮತ್ತೊಂದೆಡೆ ಸಿಗ್ಮಾ 2 ಥೀಟಾ P z ಡಾಟ್ r ಗೆ ಹೋಗುತ್ತದೆ ಏಕೆಂದರೆ ಇದು ಆಮೂಲಾಗ್ರವಾಗಿ ಹೊರಬಂದಿದೆ ಅದು ಥೀಟಾದ P cosine ಆಗಿರುತ್ತದೆ 1 P n 1 Pz r Pcosθ ಆದ್ದರಿಂದ ಈ ಕುಹರದ ಮೇಲಿನ ಬೌಂಡ್ ಚಾರ್ಜ್ ನಾನು ಚಿತ್ರದಲ್ಲಿ ತೋರಿಸಿರುವಂತೆ ಕಾಣಿಸುತ್ತದೆ ಒಳಗಿನ ಮೇಲ್ಮೈಯಲ್ಲಿ ಥೀಟಾ 0 ನಂತರ ನೆಗೆಟಿವ್ವಾಗಿರುತ್ತದೆ ಮತ್ತು ಕೆಳಭಾಗದಲ್ಲಿ ಪಾಸಿಟಿವ್ವಾಗಿರುತ್ತದೆ ಹೊರ ಮೇಲ್ಮೈಯಲ್ಲಿ ಇನ್ನೊಂದು ಮಾರ್ಗವಾಗಿದೆ P cosine ಥೀಟಾವು ಮೇಲಿನ ಗೋಳಾರ್ಧದಲ್ಲಿ ಪಾಸಿಟಿವ್ ಆಗಿರುತ್ತದೆ ಮತ್ತು ಕೆಳಗಿನ ಗೋಳಾರ್ಧದಲ್ಲಿ ನೆಗೆಟಿವ್ವಾಗಿರುತ್ತದೆ ಮತ್ತು ಅವಲಂಬನೆಯನ್ನು P cosine ಥೀಟಾ ಎಂದು ನೀಡಲಾಗುತ್ತದೆ ಮುಂದೆ ನಾವು ಸಮಸ್ಯೆ 9 ಅನ್ನು ಪರಿಹರಿಸುತ್ತೇವೆ ಇದು ಸಮಸ್ಯೆ 8 ರ ಡೈಎಲೆಕ್ಟ್ರಿಕ್ ಶೆಲ್ನಲ್ಲಿ ವಿದ್ಯುತ್ ಕ್ಷೇತ್ರವನ್ನು ಕೇಳುತ್ತಿದೆ ಆದ್ದರಿಂದ ನಾವೆಲ್ಲರೂ ಸಮಸ್ಯೆ 8 ಅನ್ನು ಪರಿಹರಿಸುತ್ತೇವೆ ಅಲ್ಲಿ ಈ ಬದಿಯಲ್ಲಿ ಚಾರ್ಜ್ಗಳು ಮತ್ತು ಈ ಬದಿಯಲ್ಲಿ ಮೈನಸ್ ಅನ್ನು ನಾವು ಕಂಡುಕೊಂಡಿದ್ದೇವೆ ಇದು cosine ಥೀಟಾ ಅವಲಂಬನೆಗಳು ನನಗೆ ತಿಳಿದಿರುವ ಈ ಚಾರ್ಜ್ಗಳು ನನಗೆ ವಿರುದ್ಧ ದಿಕ್ಕಿನಲ್ಲಿ e ವಿದ್ಯುತ್ ಕ್ಷೇತ್ರವನ್ನು ನೀಡುತ್ತದೆ ಇದು ಮೈನಸ್ P ಓವರ್ 3 ಎಪ್ಸಿಲಾನ್ 0 z ಆಗಿರುತ್ತದೆ ಒಳಗಿನ ಕುಹರದ ಕಾರಣದಿಂದಾಗಿ ಕ್ಷೇತ್ರದ ಬಗ್ಗೆ ಏನು ಒಳಗಿನ ಕುಹರವು ಚಾರ್ಜ್ ಮಾಡಲ್ಪಟ್ಟಿದೆ ಇದು ಮೇಲಿನ ಭಾಗದಲ್ಲಿ ನೆಗೆಟಿವ್ ಮತ್ತು ಕೆಳಭಾಗದಲ್ಲಿ ಪಾಸಿಟಿವ್ವಾಗಿರುತ್ತದೆ ಆದ್ದರಿಂದ ಇದು ದ್ವಿಧ್ರುವಿ ಕ್ಷಣವನ್ನು ಹೊಂದಿದೆ ಮತ್ತು ಈ ದ್ವಿಧ್ರುವಿ ಕ್ಷಣವು ದ್ವಿಧ್ರುವಿ ಕ್ಷೇತ್ರವನ್ನು ನೀಡುತ್ತದೆ ಆದ್ದರಿಂದ ಹೆಚ್ಚುವರಿ ಕ್ಷೇತ್ರವು ದ್ವಿಧ್ರುವಿ ಕ್ಷಣ P ಯ ದ್ವಿಧ್ರುವಿಯ ಕಾರಣದಿಂದಾಗಿರಲಿದೆ ಇದು z ನ ವಿರುದ್ಧ ದಿಕ್ಕಿನಲ್ಲಿ 4 pi ಬೈ 3 R 1 ಕ್ಯುಬೆಡ್ P z ಆಗಿದೆ E P30zFor inner cavity dipole of P 4π3R13Pz ಇದನ್ನು ನೋಡುವ ಇನ್ನೊಂದು ವಿಧಾನವೆಂದರೆ ನಾನು ಈ ಕುಹರವನ್ನು ಹೊಂದಿದ್ದರೆ ಇದು ಸಂಪೂರ್ಣ ಏಕರೂಪದ ಧ್ರುವೀಕರಣವನ್ನು ಹೊಂದಿರುವ ಕುಳಿ ಎಂದು ನಾನು ಭಾವಿಸಬಹುದು ಅದನ್ನು ನಾನು ಕೆಂಪು ಬಣ್ಣದಿಂದ ತೋರಿಸುತ್ತೇನೆ ಮತ್ತು ಅದಕ್ಕೆ ಹೆಚ್ಚುವರಿ ಧ್ರುವೀಕರಣವನ್ನು ಸೇರಿಸುತ್ತೇನೆ ಈ ಕುಹರದೊಳಗೆ ನೆಗೆಟಿವ್ ದಿಕ್ಕು ಆದ್ದರಿಂದ ಎರಡು ಧ್ರುವೀಕರಣವು ತ್ರಿಜ್ಯದ R 1 ರ ಈ ಗೋಳದೊಳಗೆ ಇದೆ ಮತ್ತು ಏನೂ ಇಲ್ಲ ಆದ್ದರಿಂದ ಎಲೆಕ್ಟ್ರಿಕಲ್ ನಾನು ಇದನ್ನು ಹೀಗೆ ಮತ್ತು ಹೀಗೆ ಯೋಚಿಸಬಹುದು ನನಗೆ ಒಂದು ಕ್ಷೇತ್ರವನ್ನು ನೀಡಿ E ಏಕರೂಪದ ಧ್ರುವೀಕರಣವು ನನಗೆ P ಓವರ್ 3 ಎಪ್ಸಿಲಾನ್ 0 z ಪ್ಲಸ್ ಕ್ಷೇತ್ರವನ್ನು ನೀಡುತ್ತದೆ ಎಂದು ನನಗೆ ತಿಳಿದಿದೆ ಅದು ಉತ್ತರವಾಗಿದೆ ಅಂತಿಮವಾಗಿ ನಾವು ಪ್ರಶ್ನೆ ಸಂಖ್ಯೆ 10 ಅನ್ನು ಪರಿಹರಿಸಿದ್ದೇವೆ ಇದು ಇನ್ಸುಲೇಟಿಂಗ್ ಸಿಲಿಂಡರ್ನಲ್ಲಿನ ಒಳಗಿನ ವಿದ್ಯುತ್ ಕ್ಷೇತ್ರವಾಗಿದೆ ಇವು ಧ್ರುವೀಕರಣ x ದಿಕ್ಕು P ಈಕ್ವಲ್ಸ್ P x ಆಗಿರುತ್ತದೆ ಈಗ ಇದು ತುಂಬಾ ಸರಳವಾಗಿದೆ ಏಕೆಂದರೆ P x ಎಂದರೆ ಮೇಲ್ಮೈ ಚಾರ್ಜ್ ಇದೆ ಯಾವುದೇ ಬೃಹತ್ ಚಾರ್ಜ್ ಇಲ್ಲ ಆದರೆ ಮೇಲ್ಮೈ ಚಾರ್ಜ್ ಸಿಗ್ಮಾ P ಡಾಟ್ S ಆಗಿದೆ ಏಕೆಂದರೆ S ಈಗ n ಆಗಿದೆ ಇದು P cosine ಆಫ್ phi ಆಗಿದೆ ಆದ್ದರಿಂದ ಇದರಲ್ಲಿ ನಾವು ಹೊಂದಿರುವುದು ಪಾಸಿಟಿವ್ x ಅಕ್ಷದಲ್ಲಿ ಪಾಸಿಟಿವ್ ಚಾರ್ಜ್ ಮತ್ತು ಇನ್ನೊಂದು ಬದಿಯಲ್ಲಿ ನೆಗೆಟಿವ್ ಚಾರ್ಜ್ sPcosϕE P20 x ಮತ್ತು ಆದ್ದರಿಂದ ಕ್ಷೇತ್ರವು ನೆಗೆಟಿವ್ x ದಿಕ್ಕಿನಲ್ಲಿರುತ್ತದೆ ಎಂದು ನಾನು ನೋಡಬಹುದು ಮತ್ತು ಇದು ಎರಡು ಆಯಾಮದ ವಿಷಯವಾಗಿದೆ ಆದ್ದರಿಂದ ಮೈನಸ್ P ಓವರ್ 2 ಎಪ್ಸಿಲಾನ್ 0 x ಆಗಿರುತ್ತದೆ ಅಸೈನ್ಮೆಂಟ್ 3 ರ ಅಂತ್ಯವಾಯಿತು